ಇಂಧನ ಸಂರಕ್ಷಣೆ ಮತ್ತು ತ್ಯಾಜ್ಯ ಶಾಖ ಚೇತರಿಕೆಯ ಮುಂದಿನ ಉಪನ್ಯಾಸಕ್ಕೆ ಮತ್ತೆ ಸ್ವಾಗತ ಮತ್ತು ಇಂದು ನಾವು ಏನು ಮಾಡಲಿದ್ದೇವೆ ಅಂದರೆ ಕಳೆದ ಎರಡು ಉಪನ್ಯಾಸಗಳಲ್ಲಿ ನಾವು ತಿಳಿದಿರುವಂತೆ ನಾವು ತ್ಯಾಜ್ಯ ಶಾಖ ಚೇತರಿಕೆಗಾಗಿ ಶಾಖ ಪಂಪ್ ಗಳ ಬಗ್ಗೆ ಚರ್ಚಿಸುತ್ತಿದ್ದೇವೆ ಆದ್ದರಿಂದ ಇಂದು ನಾವು ಇನ್ನೊಂದು ಉದಾಹರಣೆಯನ್ನು ನೋಡೋಣ ಮತ್ತು ನಂತರ ನಾವು ಚರ್ಚಿಸಿದ ವಿಷಯದ ಸಾರಾಂಶದೊಂದಿಗೆ ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸುತ್ತೇವೆ ಆದ್ದರಿಂದ ನಾವು ಮಾತನಾಡಲು ಹೊರಟಿರುವ ಕೊನೆಯದು ಮತ್ತು ಗಾಳಿಯ ಉದಾಹರಣೆಯಾಗಿದೆ ಮತ್ತು ಮರವನ್ನು ಒಣಗಿಸಲು ಬಳಸಲಾಗುತ್ತದೆ ಅದರ ಬಗ್ಗೆ ಯೋಚಿಸಿ ಒಣಗಿಸಲು ನಮಗೆ ಏನು ಬೇಕು ಕಾಗದದ ನೂಲುಗಳನ್ನು ಒಣಗಿಸಲು ಕಾಗದದ ಗಿರಣಿ ಅಥವಾ ಜವಳಿ ಒಣಗಲು ಜವಳಿಯ ಗಿರಣಿ ಸಹ ನಮಗೆ ಬೇಕು ನಾವು ಗಾಳಿಯನ್ನು ಒಣಗಿಸುವ ಬಗ್ಗೆ ಮಾತನಾಡುತ್ತಿದ್ದರೆ ನಮಗೆ ಬಿಸಿ ಗಾಳಿ ಬೇಕು ಮತ್ತು ಗಾಳಿಯು ಒಣಗಬೇಕು ನಂತರ ಗಾಳಿಯು ತೇವಾಂಶವನ್ನು ಹೊಂದಿರುವುದಿಲ್ಲ ಆದ್ದರಿಂದ ಇದು ಮೊದಲು ನಾವು ಗಾಳಿಯನ್ನು ಡಿಹ್ಯೂಮಿಡಿಫೈಯರ್ ಮಾಡುವುದು ಹೇಗೆ ಮತ್ತು ನಂತರ ಅದನ್ನು ಬಿಸಿ ಮಾಡುವುದು ಹೇಗೆ ಎಂಬುದು ಒಂದು ಸವಾಲಾಗಿದೆ ಆದ್ದರಿಂದ ನಾನು ಮೊದಲು ಗಾಳಿಯನ್ನು ಹೇಗೆ ನಿರ್ಜಲೀಕರಣಗೊಳಿಸುತ್ತೇನೆ ಮತ್ತು ಅದನ್ನು ಮತ್ತೆ ಶಾಖ ಪಂಪ್ ಅನ್ನು ಹೇಗೆ ಬಿಸಿಮಾಡುತ್ತೇನೆ ಎಂದು ವಿವರಿಸಿದ ಕ್ರಮದಲ್ಲಿ ಒಂದು ಮಾರ್ಗವೆಂದರೆ ಆವಿ ಸಂಕೋಚನ ಚಕ್ರ ಶಾಖ ಪಂಪ್ ಅನ್ನು ಬಳಸುವ ಅದ್ಭುತ ತಂತ್ರ ಹೇಗೆ ಇದನ್ನು ನೋಡೋಣ ಈ ರೀತಿಯ ಮರದ ದಿಮ್ಮಿಗಳನ್ನು ಪರಿಗಣಿಸೋಣ ಇದನ್ನು ಈ ರೀತಿಯಾಗಿ ಅತ್ಯಂತ ಸರಳ ರೀತಿಯಲ್ಲಿ ಚಿತ್ರಾತ್ಮಕವಾಗಿ ನಿರೂಪಿಸಲಾಗಿದೆ ಮತ್ತು ಇದು ಒಣಗಿದ ಮರದ ಒಣಗಿದ ಮರದ ದಿಮ್ಮಿ ಎಂದು ಹೇಳೋಣ ಆದ್ದರಿಂದ ನಾನು ಮತ್ತೊಮ್ಮೆ ಆವಿ ಸಂಕೋಚನ ಚಕ್ರವನ್ನು ಬಳಸಲಿದ್ದೇನೆ ಎಂದು ನಾನು ಹೇಳಿದಂತೆ ಇಲ್ಲಿ ಏನು ಮಾಡುತ್ತೇನೆಂದರೆ ಆ ಆವಿ ಸಂಕೋಚನ ಚಕ್ರವನ್ನು ಮತ್ತೆ ಇಲ್ಲಿ ಸೆಳೆಯಲು ಅವಕಾಶ ಮಾಡಿಕೊಡಿ ನಾನು ಸಂಕೋಚಕವನ್ನು ಹೊಂದಿದ್ದೇನೆ ಇಲ್ಲಿ ನನ್ನ ಕಂಡೆನ್ಸರ್ ಇದೆ ನಂತರ ನನ್ನ ವಿಸ್ತರಣೆ ಕವಾಟ ಮತ್ತು ನಂತರ ನನ್ನ ಆವಿಯೇಟರ್ ಮತ್ತು ನಂತರ ಆವಿಯೇಟರ್ನ ಸಂಕೋಚಕಕ್ಕೆ ಹೋಗುತ್ತದೆ ಆದ್ದರಿಂದ ಏನು ಮಾಡಬೇಕೆಂದು ನಮಗೆ ತಿಳಿದಿರುವಂತೆ ಇದು ನನ್ನ ಆವಿ ಸಂಕೋಚನ ಚಕ್ರವಾಗಿದೆ ನನಗೆ ಗಾಳಿ ಬೇಕು ಮತ್ತು ಈ ಮರವನ್ನು ಒಣಗಿಸಲು ನನಗೆ ಬಿಸಿ ಒಣ ಗಾಳಿ ಬೇಕು ಆದ್ದರಿಂದ ಇದು ತೇವಾಂಶವುಳ್ಳ ಮರದ ರಾಶಿಯಾಗಿದೆ ಆದ್ದರಿಂದ ನಾನು ಇದನ್ನು ಒಣಗಿಸಬೇಕಾಗಿದೆ ನಾನು ಅದನ್ನು ಹೇಗೆ ಮಾಡುತ್ತೇನೆ ಎಂಬುದು ಮುಂದಿನ ಪ್ರಶ್ನೆ ಆದ್ದರಿಂದ ನಾನು ಏನು ಮಾಡುತ್ತೇನೆಂದರೆ ನನಗೆ ರೂಮ್ ಮೀ ಗಾಳಿ ಇದೆ ನಾನು ಮೊದಲು ಲೂಪ್ ಅನ್ನು ಸೆಳೆಯುತ್ತೇನೆ ಮತ್ತು ನಂತರ ನಾವು ಅದರ ಬಗ್ಗೆ ಮಾತನಾಡುತ್ತೇವೆ ಆದ್ದರಿಂದ ಈ ಗಾಳಿಯು ವಾಸ್ತವವಾಗಿ ಬಾಷ್ಪೀಕರಣದ ಮೂಲಕ ಹಾದುಹೋಗುತ್ತದೆ ಮತ್ತು ಆವಿಯಾಗುವಿಕೆಯ ನಂತರ ಅದನ್ನು ಕಂಡೆನ್ಸರ್ ಕಡೆಗೆ ನಿರ್ದೇಶಿಸಲಾಗುತ್ತದೆ ಆದ್ದರಿಂದ ಇದು ಒಂದು ಅನುಕ್ರಮ ಎಂದು ನೆನಪಿಡಿ ಅದೇ ದ್ರವವು ಮೊದಲು ಆವಿಯಾಗುವಿಕೆಗೆ ಹೋಗುತ್ತದೆ ಮತ್ತು ಅದು ಕಂಡೆನ್ಸರ್ಗೆ ಹೋಗುತ್ತದೆ ಬಹುಶಃ ಅದನ್ನು ಇಲ್ಲಿಗೆ ಓಡಿಸಲು ನಾವು ಇಲ್ಲಿ ಫ್ಯಾನ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾನು ಮೊದಲು ಕೆಲವು ಗಡಿಗಳನ್ನು ಸೆಳೆಯುತ್ತೇನೆ ಆದ್ದರಿಂದ ಸಂಕೋಚಕ ಮತ್ತು ಬಹುಶಃ ವಿಸ್ತರಣೆ ಕವಾಟವು ಹೊರಗಿರುತ್ತದೆ ಆದ್ದರಿಂದ ಈ ಮರದ ಒಣಗಿಸುವ ಘಟಕದ ಒಳಗೆ ಇರಬೇಕಾಗುತ್ತದೆ ಆದ್ದರಿಂದ ಏನಾಗುತ್ತಿದೆ ಆದ್ದರಿಂದ ಮೊದಲನೆಯದು ಅವುಗಳಲ್ಲಿ ಪ್ರತಿಯೊಂದನ್ನು ಒಂದೊಂದಾಗಿ ಬರೆಯಲು ಹೇಳುತ್ತೇನೆ ಮರದ ಸ್ಟ್ಯಾಕ್ನಿಂದ ತೇವಾಂಶವುಳ್ಳ ಗಾಳಿಯು ಈಗ ಶಾಖ ಪಂಪ್ ಆವಿಯೇಟರ್ನಾದ್ಯಂತ ಹಾದು ಹೋಗುತ್ತದೆ ಏಕೆಂದರೆ ತಾಪಮಾನವು ಇಬ್ಬನಿ ಬಿಂದುವಿನ ಕೆಳಗೆ ಇಳಿಯುತ್ತದೆ ಮತ್ತು ಅದು ತೇವಾಂಶವನ್ನು ಕಳೆದುಕೊಳ್ಳುತ್ತದೆ ಆದ್ದರಿಂದ ತಂಪಾಗಿಸುವಿಕೆಯ ಪರಿಣಾಮವಾಗಿ ನಾನು ಅದನ್ನು ಹೇಳುತ್ತೇನೆ ಆದ್ದರಿಂದ ಗಾಳಿಯಲ್ಲಿನ ಈ ತೇವಾಂಶವುಳ್ಳ ಗಾಳಿಯ ನೀರಿನ ಆವಿಯ ತಂಪಾಗಿಸುವಿಕೆಯು ಏಕೆ ಘನೀಕರಿಸುತ್ತದೆ ಏಕೆಂದರೆ ತಾಪಮಾನವು ಇಬ್ಬನಿ ಬಿಂದುವಿಗಿಂತ ಕೆಳಗಿಳಿಯುತ್ತದೆ ಮತ್ತು ಬರಿದಾಗುತ್ತದೆ ಆದ್ದರಿಂದ ಬಾಷ್ಪೀಕರಣದ ಕೆಳಗೆ ನೀವು ಸಂಗ್ರಾಹಕವನ್ನು ಹೊಂದಿರುತ್ತೀರಿ ಅಲ್ಲಿ ನೀರು ಹರಿಯುತ್ತದೆ ಆದ್ದರಿಂದ ನಾನು ಇದನ್ನು ತೇವಾಂಶ ಸೆರೆಹಿಡಿಯುವಿಕೆ ಎಂದು ಹೆಸರಿಸುವುದರಿಂದ ಇಲ್ಲಿ ಬರೆಯುತ್ತೇನೆ ಆದ್ದರಿಂದ ಒಣ ತಂಪಾಗುವ ಗಾಳಿಯನ್ನು ಮುಂದಿನ ನವೀಕರಿಸಲಾಗಿದೆ ಎಂದು ನಾನು ಹೇಳುತ್ತೇನೆ ಆದ್ದರಿಂದ ಇದನ್ನು ಮುಂದಿನ ನವೀಕರಿಸಲಾಗಿದೆ ಅದನ್ನು ಆವಿಯೇಟರ್ ಮೂಲಕ ಕಳುಹಿಸುವ ಮೂಲಕ ನಾನು ಕ್ಷಮಿಸಿ ಅದನ್ನು ಕಂಡೆನ್ಸರ್ಗೆ ಕಳುಹಿಸುವ ಮೂಲಕ ಆದ್ದರಿಂದ ಇದು ಕಂಡೆನ್ಸರ್ಗೆ ಹೋಗುವಾಗ ಅದು ಶೈತ್ಯೀಕರಣದಿಂದ ಶಾಖವನ್ನು ತೆಗೆದುಕೊಳ್ಳುತ್ತದೆ ಮತ್ತು ಕಂಡೆನ್ಸರ್Condenser ಮೂಲಕ ಹರಿಯುವ ಮೂಲಕ ಈ ತಾಪಮಾನವು ಹೆಚ್ಚಾಗುತ್ತದೆ ಆದ್ದರಿಂದ ಇಲ್ಲಿ ಅದು ಏನು ಮಾಡುತ್ತದೆ ಅದು ಶಾಖವನ್ನು ಬಿಟ್ಟುಬಿಡುತ್ತದೆ ಮತ್ತು ಆದ್ದರಿಂದ ತಾಪಮಾನವು ಹೋಗುತ್ತದೆ ಅದು ಶಾಖವನ್ನು ಹೀರಿಕೊಳ್ಳುತ್ತದೆ ಏಕೆಂದರೆ ಶೈತ್ಯೀಕರಣವು ಶಾಖವನ್ನು ಬಿಟ್ಟುಬಿಡುತ್ತದೆ ಮತ್ತು ಆದ್ದರಿಂದ ತಾಪಮಾನವು ಹೆಚ್ಚಾಗುತ್ತದೆ ಆದ್ದರಿಂದ ಫಲಿತಾಂಶವು ಶುಷ್ಕ ಬಿಸಿ ಗಾಳಿಗೆ ಕಾರಣವಾಗುತ್ತದೆ ಆದ್ದರಿಂದ ಇದನ್ನು ಶೀಘ್ರವಾಗಿ ಬರೆಯೋಣ ಇದರ ಒಣ ಬಿಸಿ ಗಾಳಿ ಇದು ಏನು ಇದು ಸಹ ಶುಷ್ಕವಾಗಿರುತ್ತದೆ ಆದರೆ ಇದು ಶುಷ್ಕ ಶೀತ ಗಾಳಿ ಇದು ತೇವಾಂಶವುಳ್ಳ ಬಿಸಿ ಗಾಳಿ ಆದ್ದರಿಂದ ಒಣ ಬಿಸಿ ಗಾಳಿಯು ಕಂಡೆನ್ಸರ್ನಿಂದ ಹೊರಬರುವಾಗ ಅದು ಸ್ಟಾಕ್ ಮೂಲಕ ಹಾದುಹೋಗುವಾಗ ಅದು ತೇವಾಂಶವನ್ನು ಒಣಗಿಸುತ್ತದೆ ಅಥವಾ ಅದು ಮರವನ್ನು ಒಣಗಿಸುತ್ತದೆ ಮತ್ತು ಆದ್ದರಿಂದ ತೇವಾಂಶವನ್ನು ಎತ್ತಿಕೊಳ್ಳುತ್ತದೆ ಆದ್ದರಿಂದ ಹೊರಬರುವುದು ತೇವಾಂಶವುಳ್ಳ ಬಿಸಿ ಗಾಳಿಯಾಗಿದೆ ನಾನು ಬಿಸಿಯಾಗಿ ಹೇಳುತ್ತೇನೆ ಅಥವಾ ಬಹುಶಃ ಅದು ತೇವಾಂಶವುಳ್ಳ ಮರಕ್ಕೆ ಸ್ವಲ್ಪ ಶಾಖವನ್ನು ಕಳೆದುಕೊಳ್ಳುತ್ತದೆ ಆದ್ದರಿಂದ ಇದು ಬೆಚ್ಚಗಿನ ಗಾಳಿಯಾಗಲಿ ನಾನು ಇದನ್ನು ಸರಿಪಡಿಸುತ್ತೇನೆ ಮತ್ತು ಇದು ಬೆಚ್ಚಗಿನ ಗಾಳಿ ಎಂದು ಹೇಳುತ್ತೇನೆ ಅದರ ತೇವಾಂಶವುಳ್ಳ ಬೆಚ್ಚಗಿನ ಗಾಳಿಯು ಆವಿಯಾಗುವಿಕೆಗೆ ಹರಿಯುತ್ತದೆ ಅಲ್ಲಿ ತಾಪಮಾನವು ಇಬ್ಬನಿ ಬಿಂದುವಿನ ಕೆಳಗೆ ತಣ್ಣಗಾಗುತ್ತದೆ ಆದ್ದರಿಂದ ತೇವಾಂಶವು ಬೇರ್ಪಡುತ್ತದೆ ಮತ್ತು ಕೆಳಗೆ ಸೆರೆಹಿಡಿಯಲ್ಪಡುತ್ತದೆ ಮತ್ತು ಆವಿಯಾಗುವಿಕೆಯಿಂದ ಹೊರಬರುವುದು ಒಣಗಿದ ಮತ್ತು ತಂಪಾಗುವ ಗಾಳಿಯಾಗಿದೆ ಆದ್ದರಿಂದ ನಾನು ಒಣ ಭಾಗವನ್ನು ಪಡೆದುಕೊಂಡಿದ್ದೇನೆ ಆದರೆ ನಂತರ ಅದನ್ನು ಕಂಡೆನ್ಸರ್ ಮೇಲೆ ಹಾದುಹೋಗುವ ಮೂಲಕ ಮತ್ತು ಅಲ್ಲಿನ ಔಟ್ಪುಟ್ ಒಣ ಬಿಸಿ ಗಾಳಿಯಿಂದ ಒಣಗಲು ನಾನು ಬಳಸಬಹುದಾದ ಸ್ಥಳದಲ್ಲಿ ಅದನ್ನು ಬಿಸಿ ಮಾಡಬೇಕಾಗಿದೆ ಆದ್ದರಿಂದ ಅದೇ ತತ್ವವನ್ನು ಕಾಗದದ ನೂಲು ತಯಾರಕರಿಗೆ ಸಹ ಬಳಸಬಹುದು ಅವರು ತಮ್ಮ ನೂಲನ್ನು ಒಣಗಿಸಲು ಸಹ ಬಳಸುತ್ತಾರೆ ಮತ್ತು ಅವರು ಶಾಖ ಪಂಪ್ ಅನ್ನು ಸಹ ಬಳಸುತ್ತಾರೆ ಆದ್ದರಿಂದ ಈ ಸಂರಚನೆಯು ವಿಭಿನ್ನ ರೂಪದಲ್ಲಿದೆ ಆದರೆ ನೀವು ಅನಿಲ ಅಥವಾ ಗಾಳಿಯನ್ನು ಬಳಸಲು ಬಯಸುವ ಸ್ಥಳದಲ್ಲಿ ಒಣಗಿಸುವ ಅಪ್ಲಿಕೇಶನ್ ಇದ್ದರೆ ನೀವು ಅದನ್ನು ಆವಿಯೇಟರ್ ಮೂಲಕ ಹಾದುಹೋಗುವಾಗ ಮೊದಲು ಅದನ್ನು ಬಾಷ್ಪೀಕರಣದ ಮೂಲಕ ಹಾದುಹೋಗುತ್ತೀರಿ ನೀವು ತೇವಾಂಶವನ್ನು ಬೇರ್ಪಡಿಸಬಹುದು ಏಕೆಂದರೆ ನೀವು ಆವಿಯಾಗುವಿಕೆಯನ್ನು ವಿನ್ಯಾಸಗೊಳಿಸಬೇಕಾದ ತಾಪಮಾನವು ಆ ಅನಿಲದ ತಾಪಮಾನ ಈ ಸಂದರ್ಭದಲ್ಲಿ ಗಾಳಿಯು ಆ ಪರಿಸ್ಥಿತಿಗಳಲ್ಲಿ ಇಬ್ಬನಿ ಬಿಂದುವಿನ ಕೆಳಗೆ ಹೋಗುತ್ತದೆ ಆದ್ದರಿಂದ ತೇವಾಂಶವು ಘನೀಕರಣಗೊಳ್ಳುತ್ತದೆ ಮತ್ತು ಬೇರ್ಪಡುತ್ತದೆ ಮತ್ತು ಶಾಖ ಪಂಪ್ನ ಆವಿಯಾಗುವಿಕೆಯಿಂದ ಶುಷ್ಕ ಗಾಳಿಯು ಹೊರಬರುತ್ತದೆ ಆದರೆ ಒಣಗಲು ಸಾಕಾಗುವುದಿಲ್ಲ ಎಂದು ನೆನಪಿಡಿ ನಾವು ಅದನ್ನು ಬಿಸಿ ಮಾಡಬೇಕು ಆದ್ದರಿಂದ ಆವಿಯಾಗುವಿಕೆಯಿಂದ ಹೊರಬರುವ ಕಡಿಮೆ ತಾಪಮಾನದಲ್ಲಿ ಅದೇ ಶುಷ್ಕ ಗಾಳಿಯನ್ನು ಕಂಡೆನ್ಸರ್ ಮೇಲೆ ಹಾದುಹೋಗುವ ಮೂಲಕ ನವೀಕರಿಸಲಾಗುತ್ತದೆ ಆದ್ದರಿಂದ ಇದು ಕಂಡೆನ್ಸರ್ ಮೇಲೆ ಹಾದು ಹೋಗುವಾಗ ಅದು ಶೈತ್ಯೀಕರಣದಿಂದ ಶಾಖವನ್ನು ಎತ್ತಿಕೊಳ್ಳುತ್ತದೆ ಅದು ಸ್ವತಃ ಬಿಸಿಯಾಗುತ್ತದೆ ಮತ್ತು ಅದು ಹೊರಬರುತ್ತದೆ ಆದ್ದರಿಂದ ಬಿಸಿ ಮತ್ತು ಶುಷ್ಕವಾಗಿರುತ್ತದೆ ಇದು ನಮ್ಮ ಒಣಗಿಸುವ ಅಪ್ಲಿಕೇಶನ್ಗೆ ಸ್ಪಷ್ಟವಾಗಿರುತ್ತದೆ ಆದ್ದರಿಂದ ಒಣಗಿಸುವ ಅನ್ವಯಿಕೆಗಳಿಗೆ ಶಾಖ ಪಂಪ್ಗಳ ಕಾರ್ಯಾಚರಣೆಯ ಒಟ್ಟಾರೆ ತತ್ವವಿದು ಆದ್ದರಿಂದ ನಾನು ಇಲ್ಲಿ ತೋರಿಸಿದ ವಿಷಯವೆಂದರೆ ಅದು ಮರಗಳ ಜೋಡಿಸಲಾದ ಸ್ಟ್ಯಾಕ್ಗಾಗಿ ಎಂದು ನಾನು ಪುನರಾವರ್ತಿಸುತ್ತೇನೆ ಆದರೆ ಅದೇ ತತ್ವವನ್ನು ಬಳಸಿಕೊಂಡು ಅದೇ ಅಪ್ಲಿಕೇಶನ್ನ ಬಗ್ಗೆ ನೀವು ಯೋಚಿಸಬಹುದು ಬಟ್ಟೆಗಳ ಒಣಗಲು ಬೇರೆ ರೂಪದಲ್ಲಿ ಸಹಾಯ ಮಾಡುತ್ತದೆ ಆದ್ದರಿಂದ ಆ ರೀತಿಯು ಶಾಖ ಪಂಪ್ಗಳ ಕುರಿತು ನಮ್ಮ ಚರ್ಚೆಯ ಕೊನೆಯಲ್ಲಿ ನಮ್ಮನ್ನು ತರುತ್ತದೆ ಆದ್ದರಿಂದ ನಾವು ಶೀಘ್ರವಾಗಿ ಪುನರಾವರ್ತನೆ ಮಾಡೋಣ ಮತ್ತು ನಾವು ಅಧ್ಯಯನ ಮಾಡಿದ್ದನ್ನು ನೋಡೋಣ ಆದ್ದರಿಂದ ನಾವು ಟೇಬಲ್ ಮಾಡಲು ಬಯಸಿದರೆ ಶಾಖ ಪಂಪ್ ಸಾರಾಂಶ ಆದ್ದರಿಂದ ಶಾಖವು ಶಾಖ ಪಂಪ್ ಅನ್ನು ಹೇಗೆ ಕೆಲಸ ಮಾಡುತ್ತದೆ ಎಂದು ಹೇಳುವ ಮೂಲಕ ನಾವು ಪ್ರಾರಂಭಿಸಿದ್ದೇವೆ ಆದ್ದರಿಂದ ಕಾರ್ಯಾಚರಣೆಯ ತತ್ವಕ್ಕಾಗಿ ಕಾರ್ಯನಿರ್ವಹಿಸುವುದನ್ನು ನಾನು ಸ್ಪಷ್ಟವಾಗಿ ಹೇಳುತ್ತೇನೆ ಕಾರ್ಯಾಚರಣೆಯ ತತ್ತ್ವದ ಕಾರ್ಯವು ಮೂಲತಃ ಆವಿ ಸಂಕೋಚನ ಶೈತ್ಯೀಕರಣ ಚಕ್ರ ಎಂದು ನಾವು ಹೇಳಿದ್ದೇವೆ ಇದರ ಮೂಲಕ ಕಡಿಮೆ ತಾಪಮಾನದಲ್ಲಿ ದ್ರವವನ್ನು ಕಡಿಮೆ ತಾಪಮಾನದಲ್ಲಿ ತ್ಯಾಜ್ಯ ಶಾಖವನ್ನು ಹೆಚ್ಚಿನ ತಾಪಮಾನಕ್ಕೆ ಅಪ್ಗ್ರೇಡ್ ಮಾಡಬಹುದು ಅದು ಉಚಿತವಾಗಿ ಬರುವುದಿಲ್ಲ ಏಕೆಂದರೆ ಆವಿಯ ಸಂಕೋಚನ ಚಕ್ರವನ್ನು ಬಳಸುವ ಶಾಖ ಪಂಪ್ನಲ್ಲಿ ನಿಮಗೆ ವಿದ್ಯುತ್ ಶಕ್ತಿಯ ಅಗತ್ಯವಿರುವ ಸಂಕೋಚಕ ಅಗತ್ಯವಿದೆ ಆದ್ದರಿಂದ ನೀವು ಶಕ್ತಿಯನ್ನು ಖರ್ಚು ಮಾಡಬೇಕಾಗುತ್ತದೆ ಮತ್ತು ಆಗ ಮಾತ್ರ ನೀವು ಕಡಿಮೆ ತಾಪದಿಂದ ಉಷ್ಣ ಶಕ್ತಿಯನ್ನು ಕಡಿಮೆ ತಾಪಮಾನದಿಂದ ಹೆಚ್ಚಿನ ತಾಪಮಾನಕ್ಕೆ ಅಪ್ಗ್ರೇಡ್ ಮಾಡಬಹುದು ಆದ್ದರಿಂದ ನಾವು ತಿಳಿದಿದ್ದೇವೆ ಮತ್ತು ಆದ್ದರಿಂದ ನಾವು ಒಂದು ವ್ಯವಸ್ಥೆಯಲ್ಲಿ ಬಾಹ್ಯ ಕೆಲಸಗಳನ್ನು ಮಾಡಿದಾಗ ಮಾತ್ರ ನಾವು ಕಡಿಮೆ ತಾಪಮಾನದಿಂದ ಹೆಚ್ಚಿನ ತಾಪಮಾನಕ್ಕೆ ನಿರ್ದೇಶಿಸಲು ಶಾಖದ ಹರಿವನ್ನು ಹೊಂದಿದ್ದೇವೆ ಸರಿ ಮತ್ತು ಇದನ್ನು ಮಾಡಲಾಗುತ್ತದೆ ಆದ್ದರಿಂದ ಅದು ಶಾಖ ಪಂಪ್ನ ಕಾರ್ಯಾಚರಣೆಯ ತತ್ವವಾಗಿದ್ದು ನಾವು ಮಾಡಿದ್ದು ನಾವು ನೇರವಾಗಿ ಅಪ್ಲಿಕೇಶನ್ ಗಳಿಗೆ ಹೋದೆವು ಆದ್ದರಿಂದ ನಿಮಗೆ ಏಕಕಾಲದಲ್ಲಿ ಅಗತ್ಯವಿದ್ದಾಗ ಶಾಖ ಪಂಪ್ಗಳು ಸೂಕ್ತವೆಂದು ನಾವು ನೋಡಿದ್ದೇವೆ ಆದ್ದರಿಂದ ತಂಪಾಗಿಸುವಿಕೆ ಮತ್ತು ಬಿಸಿಮಾಡುವಿಕೆಯ ಏಕಕಾಲಿಕ ಅವಶ್ಯಕತೆ ನಾವು ಹೇಗೆ ಮಾಡಬಹುದು ಮತ್ತು ನಾವು ಅದನ್ನು ಮಾಡಬಹುದಾದ ವಿಭಿನ್ನ ವಿಧಾನಗಳು ಅಥವಾ ನಿಮಗೆ ತಾಪನ ಮತ್ತು ತಂಪಾಗಿಸುವಿಕೆಯ ಅಗತ್ಯವಿರುವ ವಿಭಿನ್ನ ಸನ್ನಿವೇಶಗಳು ಯಾವುವು ನಮ್ಮ ಕಾರ್ಖಾನೆಯ ಬಗ್ಗೆ ನಿಮಗೆ ಯೋಚಿಸಬಹುದು ಅಲ್ಲಿ ನಿಮಗೆ 2 ಪ್ರಕ್ರಿಯೆಗಳು ಬೇಕಾಗುತ್ತವೆ ಇನ್ನೊಂದಕ್ಕೆ ಬಿಸಿಮಾಡಲು ಅಗತ್ಯವಿರುತ್ತದೆ ಅಥವಾ ನೀವು ಒಂದೇ ಪ್ರಕ್ರಿಯೆಯ ಸ್ಟ್ರೀಮ್ ಅನ್ನು ಹೊಂದಬಹುದು ಅದರಲ್ಲಿ ಒಂದು ಸ್ಥಳದಲ್ಲಿ ನಿಮಗೆ ಅದನ್ನು ತಂಪಾಗಿಸಬೇಕಾಗುತ್ತದೆ ಮತ್ತು ನಂತರ ಅದನ್ನು ಸರಿಯಾಗಿ ಬಿಸಿಮಾಡಲು ನಿಮಗೆ ಅಗತ್ಯವಿರುತ್ತದೆ ಮತ್ತು ನಾವು ಉದಾಹರಣೆಗಳನ್ನು ನೋಡಿದ್ದೇವೆ ಆದ್ದರಿಂದ ನಾವು ಏನು ಮಾಡಿದ್ದೇವೆಂದರೆ ನಾವು ಕೆಲವು ನಿರ್ದಿಷ್ಟ ಉದಾಹರಣೆಗಳನ್ನು ನೋಡಿದ್ದೇವೆ ಅವುಗಳಲ್ಲಿ ಸಾಮಾನ್ಯ ಸನ್ನಿವೇಶಗಳು ಅವುಗಳಲ್ಲಿ ಒಂದು ವರ್ಷಪೂರ್ತಿ ಹವಾನಿಯಂತ್ರಣ ಸರಿ ಆದ್ದರಿಂದ ಇದು ನಾವು ಮಾತನಾಡಬಹುದಾದ ರಿವರ್ಸಿಬಲ್ ಶಾಖ ಪಂಪ್ ಆಗಿತ್ತು ರಿವರ್ಸಿಬಲ್ ಹೀಟ್ ಪಂಪ್ ಬಗ್ಗೆ ನಾವು ಮಾತನಾಡಿದ್ದೇವೆ ಎಂಬುದನ್ನು ನೆನಪಿನಲ್ಲಿಡಿ ಅಲ್ಲಿ ನಾವು ನಾಲ್ಕು ರೀತಿಯಲ್ಲಿ ಸ್ವಿಚ್ ಬಳಸಿ ಆವಿಯಾಗುವಿಕೆಯನ್ನು ಮತ್ತು ಕಂಡೆನ್ಸರ್ ಅನ್ನು ಬದಲಾಯಿಸಲು ಅಥವಾ ಆವಿಯೇಟರ್ ಮತ್ತು ಕಂಡೆನ್ಸರ್ ಅನ್ನು ಬದಲಾಯಿಸಲು ಅಥವಾ ಬೇಸಿಗೆಯಲ್ಲಿ ಕೋಣೆಯೊಳಗೆ ನಾವು ಹೊಂದಿರುವ ಶಾಖ ವಿನಿಮಯಕಾರಕವನ್ನು ಆವಿಯೇಟರ್ ಆಗಿ ಬಳಸಲು ಇದು ಸಾಧ್ಯವಾಯಿತು ಆದ್ದರಿಂದ ಇದು ತಂಪಾಗಿಸಲು ಮತ್ತು ಚಳಿಗಾಲದಲ್ಲಿ ಕಂಡೆನ್ಸರ್ ಆಗಿ ಕಾರಣವಾಗುತ್ತದೆ ಆದ್ದರಿಂದ ಅದು ತಾಪನಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ನಾವು ಈ ಅಪ್ಲಿಕೇಶನ್ ಅನ್ನು ನೋಡಿದ್ದೇವೆ ಮತ್ತು ಶಾಖ ಪಂಪ್ನ ಅದ್ಭುತ ಉದಾಹರಣೆಯೆಂದರೆ ಬೇಸಿಗೆಯಲ್ಲಿ ಮತ್ತೆ ನೆನಪಿಡಿ ಆವಿಯೇಟರ್ ಮೇಲೆ ಬಿಸಿ ಹೊರಗಿನ ಗಾಳಿಯನ್ನು ಬೈಪಾಸ್ ಮಾಡುವ ಮೂಲಕ ನಾವು ತಂಪಾಗಿಸುವಾಗ ನಾವು ಕಂಡೆನ್ಸರ್ ತುದಿಯಲ್ಲಿ ಇನ್ನೂ ಹೆಚ್ಚಿನ ತಾಪಮಾನದಲ್ಲಿ ಹೆಚ್ಚುವರಿ ಅಥವಾ ಗಾಳಿಯನ್ನು ಹೊಂದಿದ್ದೇವೆ ಆದ್ದರಿಂದ ಅದನ್ನು ವಿವಿಧ ಉದ್ದೇಶಗಳಿಗಾಗಿ ಬಳಸಬಹುದು ಆದ್ದರಿಂದ ಉತ್ತಮ ಗುಣಮಟ್ಟದಲ್ಲಿ ಉಷ್ಣ ಶಕ್ತಿಯಾಗಿರುವ ಬಿಸಿಯಾದ ಗಾಳಿಯು ಬಟ್ಟೆಗಳನ್ನು ಒಗೆಯಲು ನೀವು ಬಳಸಬಹುದಾದ ಸಾಕಷ್ಟು ಅಪ್ಲಿಕೇಶನ್ ಗಳನ್ನು ಹೊಂದಿದೆ ಅದು ದೇಶೀಯ ಅಪ್ಲಿಕೇಶನ್ ಆಗಿದ್ದರೆ ನೀವು ಅದನ್ನು ಕೆಲವು ಪ್ರಕ್ರಿಯೆಗೆ ಬಳಸಬಹುದು ಅದು ಕೈಗಾರಿಕಾ ಅಪ್ಲಿಕೇಶನ್ ಆಗಿದ್ದರೆ ಕೆಲವು ಬಿಸಿ ಮಾಡುವ ಕಾರ್ಯಗಳಿಗೆ ಬಳಸಬಹುದು ಅದೇ ರೀತಿ ಚಳಿಗಾಲದ ಸಮಯದಲ್ಲಿ ನಾವು ಕೋಣೆಯ ಒಳಗೆ ಅಥವಾ ಸಣ್ಣ ಕೈಗಾರಿಕಾ ಘಟಕದೊಳಗೆ ಬಿಸಿಯಾದ ಗಾಳಿಯನ್ನು ಪಡೆಯುತ್ತಿರುವಾಗ ನಾವು ಆವಿಯಾಗುವಿಕೆಯ ತುದಿಯಲ್ಲಿ ಶೀತಲವಾಗಿರುವ ಗಾಳಿಯನ್ನು ಪಡೆಯುತ್ತಿದ್ದೇವೆ ಮತ್ತು ಈ ಶೀತಲವಾಗಿರುವ ಗಾಳಿಯು ಅಪ್ಲಿಕೇಶನ್ಗಳನ್ನು ಸಹ ಕಾಣಬಹುದು ನಾವು ಮಾತನಾಡಿದ್ದ ಮತ್ತೊಂದು ಉದಾಹರಣೆಯೆಂದರೆ ಇಂಜೆಕ್ಷನ್ ಮೋಲ್ಡಿಂಗ್ ಅಲ್ಲಿ ಏನು ನಾವು ಎಲ್ಲಿದ್ದೇವೆ ಎಂದು ನಾವು ಬಳಸಿದ್ದೀರಾ ಅಲ್ಲಿ ನಾವು ನೀರನ್ನು ಬಳಸುವ ಬಗ್ಗೆ ಯೋಚಿಸಬಹುದು ಉದಾಹರಣೆಗೆ ಕೋಣೆಯ ಉಷ್ಣಾಂಶದಲ್ಲಿ ನಾವು ಶಾಖ ಪಂಪ್ ಅನ್ನು ಬಳಸುತ್ತಿದ್ದರೂ ಅದೇ ನೀರು ಆವಿಯಾಗುವಿಕೆಯ ಮೇಲೆ ಹೋಗುತ್ತದೆ ಮತ್ತು ಕಾರಣವಾಗುತ್ತದೆ ಮತ್ತು ಶೀತಲವಾಗಿರುವ ನೀರಿಗೆ ಕಾರಣವಾಗುತ್ತದೆ ಶೀತಲವಾಗಿರುವ ನೀರನ್ನು ಇಂಜೆಕ್ಷನ್ ಅಚ್ಚಿನ ಸುತ್ತಲೂ ಪ್ರಸಾರ ಮಾಡಬಹುದು ಆದ್ದರಿಂದ ಪ್ಲಾಸ್ಟಿಕ್ ಗಟ್ಟಿಯಾಗುತ್ತದೆ ಮತ್ತು ನಾವು ಉತ್ಪನ್ನವನ್ನು ನಮಗೆ ಬೇಕಾದ ರೂಪ ಮತ್ತು ಆಕಾರದಲ್ಲಿ ಪಡೆಯುತ್ತೇವೆ ಕಂಡೆನ್ಸರ್ ತುದಿಯಲ್ಲಿ ಮತ್ತೆ ಕೋಣೆಯ ಉಷ್ಣಾಂಶದ ನೀರನ್ನು ಶಾಖ ವಿನಿಮಯ ದ್ರವದಲ್ಲಿ ದ್ರವವಾಗಿ ಬಳಸಬಹುದು ಆದ್ದರಿಂದ ಹೊರಬರುವುದು ಬಿಸಿಯಾದ ನೀರನ್ನು ಕಾರ್ಖಾನೆಯ ಜಾಗವನ್ನು ಬಿಸಿಮಾಡಲು ಬಳಸಬಹುದು ಅಥವಾ ನಾವು ಗಾಳಿಯನ್ನು ಕಂಡೆನ್ಸರ್ನಲ್ಲಿ ದ್ರವವಾಗಿ ಬಳಸಬಹುದು ಅಲ್ಲಿ ನೀವು ನೇರವಾಗಿ ಬಿಸಿಮಾಡಿದ ಗಾಳಿಯನ್ನು ಪಡೆಯುತ್ತೀರಿ ಅದನ್ನು ನಾವು ನೇರವಾಗಿ ಕಾರ್ಖಾನೆಯ ನೆಲಕ್ಕೆ ಒದಗಿಸಬಹುದು ಬಿಸಿಯಾದ ನೀರು ನಾವು ಇದನ್ನು ಕೆಲವು ಕೋಣೆಯ ಶಾಖೋತ್ಪಾದಕಗಳ ಮೂಲಕ ಹಾದುಹೋಗುತ್ತೇವೆ ಅದು ಮರುಬಳಕೆ ಮಾಡುವ ಬಿಸಿನೀರು ಅಥವಾ ಬಿಸಿ ದ್ರವವನ್ನು ಬಳಸುತ್ತದೆ ಆದ್ದರಿಂದ ಇಂಜೆಕ್ಷನ್ ಮೋಲ್ಡಿಂಗ್ ಒಂದು ಕೈಗಾರಿಕಾ ಉದಾಹರಣೆಯಾಗಿದ್ದು ನಾವು ಈಜುಕೊಳದ ಉದಾಹರಣೆಯನ್ನು ಈಜುಕೊಳ ತಾಪನವನ್ನು ನೋಡಿದ್ದೇವೆ ಮತ್ತೆ ಇಲ್ಲಿ ಚಳಿಗಾಲದಲ್ಲಿ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಂಡೆವು ಅಲ್ಲಿ ಚಳಿಗಾಲದಲ್ಲಿ ನೀರು ಬಹುಶಃ ಸುತ್ತಲೂ ಇರಲಿ 15ಡಿಗ್ರಿC ಮತ್ತು ಈಜಲು ಸೂಕ್ತವಲ್ಲದ ಎಲ್ಲವೂ ಇದು ದಕ್ಷತಾಶಾಸ್ತ್ರದ ತಾಪಮಾನವಲ್ಲ ಆದ್ದರಿಂದ ನಾವು ಒಳಾಂಗಣ ಈಜುಕೊಳ ಅಥವಾ ಹೋಟೆಲ್ ಒಳಗೆ ಅಥವಾ ಅದರ ಹೊರಗಡೆಯ ಈಜುಕೊಳದ ಬಗ್ಗೆ ಮಾತನಾಡುತ್ತಿದ್ದರೆ ನಾವು ಏನು ಮಾಡಬೇಕು ಆದ್ದರಿಂದ ನಾವು ನೀರನ್ನು ಬಿಸಿ ಮಾಡಬೇಕು ಆದ್ದರಿಂದ ನಾವು ಅದನ್ನು ಮತ್ತೆ ಹೇಗೆ ಮಾಡಲು ಬಯಸುತ್ತೇವೆ ಶಾಖ ಪಂಪ್ ಅನ್ನು ಶೈತ್ಯೀಕರಣ ಚಕ್ರವನ್ನು ಬಳಸಿ ಮತ್ತು ಈ ಕೊಠಡಿಯನ್ನು ಬಳಸಿ ಅಥವಾ ಈ ನೀರನ್ನು 15ಡಿಗ್ರಿC ಯಲ್ಲಿ ಬಳಸಿ ನಾವು ಕಂಡೆನ್ಸರ್ನಲ್ಲಿ ಕೆಲಸ ಮಾಡುವ ದ್ರವವಾಗಿ ಕಾರ್ಯನಿರ್ವಹಿಸುವ ದ್ರವವಲ್ಲ ಕ್ಷಮಿಸಿ ಶಾಖ ವಿನಿಮಯ ದ್ರವದಂತೆ ಕಂಡೆನ್ಸರ್ನಲ್ಲಿ ಕೆಲಸ ಮಾಡುವ ದ್ರವವು ಶೈತ್ಯೀಕರಣವಾಗಿದೆ ಸರಿ ಆದ್ದರಿಂದ ಹೊರಬರುವುದು ಬಿಸಿಯಾದ ನೀರಾಗಿರುತ್ತದೆ ಅದನ್ನು ಮತ್ತೆ ಈಜುಕೊಳಕ್ಕೆ ಪಂಪ್ ಮಾಡಲಾಗುತ್ತದೆ ಮತ್ತು ಈ ಲೂಪ್ ಹೇಗೆ ನಿರಂತರವಾಗಿರುತ್ತದೆ ಮತ್ತು ಈಜುಕೊಳದ ನೀರನ್ನು ಕಂಡೆನ್ಸರ್ ಮೂಲಕ ಪುನಃ ಪ್ರಸಾರ ಮಾಡಲಾಗುತ್ತದೆ ಅಥವಾ ಕಂಡೆನ್ಸರ್ ಮೂಲಕ ಪಂಪ್ ಮಾಡಲಾಗುತ್ತದೆ ಮತ್ತು ಈ ರೀತಿಯಾಗಿ ನಾವು ಈಜಲು ಬಿಸಿನೀರನ್ನು ಪಡೆಯುತ್ತೇವೆ ಮತ್ತು ಆವಿಯಾಗುವಿಕೆಯ ಕೊನೆಯಲ್ಲಿ ಮತ್ತೆ ಸುತ್ತುವರಿದ ತಾಪಮಾನದಲ್ಲಿ ಅದೇ ನೀರನ್ನು ಶಾಖ ವಿನಿಮಯ ದ್ರವವಾಗಿ ಬಳಸಬಹುದು ಮತ್ತು ಏನು ಹೊರಬರುವುದು ಶೀತಲವಾಗಿರುವ ನೀರು ಇದನ್ನು ಮತ್ತೆ ವಿವಿಧ ಅನ್ವಯಿಕೆಗಳಿಗೆ ಬಳಸಬಹುದು ಶೀತಲವಾಗಿರುವ ನೀರನ್ನು ಬಳಸುವ ವಿಧಾನಗಳ ಬಗ್ಗೆ ನಾವು ಯೋಚಿಸಬಹುದು ಆದ್ದರಿಂದ ಅದು ಮತ್ತೊಂದು ಉದಾಹರಣೆಯಾಗಿದೆ ಹಲವು ವರ್ಷಗಳಿಂದ ಇರುವ ಒಂದು ಅದ್ಭುತ ಅಪ್ಲಿಕೇಶನ್ ಈಗ ವೆಸ್ಟಿಂಗ್ ಹೌಸ್ ಟೆಂಪ್ಲಿಫೈಯರ್ನಲ್ಲಿದೆನಾವು ಅದರ ನೀರನ್ನು ಬಳಸುತ್ತೇವೆ ಮತ್ತೆ ನೀರು ಮತ್ತು ನಾವು 2 ಹಂತದ ಸಂಕೋಚನವನ್ನು ಬಳಸುತ್ತೇವೆ ಅದು 2 ಹಂತದ ಸಂಕೋಚನವಾಗಿದೆ ಆದ್ದರಿಂದ 2 ಸಂಕೋಚಕಗಳು ಮತ್ತು 2 ವಿಸ್ತರಣೆ ಕವಾಟಗಳು ವಿಭಿನ್ನ ಹಂತಗಳನ್ನು ತೋರಿಸಲು ನಾವು ಥರ್ಮೋಡೈನಮಿಕ್ ಪಿಎಚ್ ರೇಖಾಚಿತ್ರವನ್ನು ಚಿತ್ರಿಸಿದ್ದೇವೆ ಏಕೆಂದರೆ ಅದು 2 ಹಂತದ ಚಕ್ರವಾಗಿದೆ ಈಗ ನಮಗೆ 2 ಹಂತದ ಚಕ್ರ ಏಕೆ ಬೇಕು ಏಕೆಂದರೆ ನಮಗೆ ಲಭ್ಯವಿರುವ ನೀರನ್ನು ನೆನಪಿಡಿ ತ್ಯಾಜ್ಯನೀರು 32ಡಿಗ್ರಿC ಯಲ್ಲಿದೆ ಮತ್ತು ನಾವು ಹೊಂದಲು ಬಯಸುವುದು 80oC ಗಿಂತ ಹೆಚ್ಚಿನ ತಾಪಮಾನವಾಗಿದೆ ಆದ್ದರಿಂದ ತಾಪಮಾನದ ಗ್ರೇಡಿಯಂಟ್ ತುಂಬಾ ಹೆಚ್ಚಾಗಿದೆ ಆದ್ದರಿಂದ ನೀರಿನ ತಾಪಮಾನದ ಇಳಿಜಾರುಗಳು ನೀರಿನ ಮೇಲಿನ ಹಂತವು ತುಂಬಾ ಹೆಚ್ಚಾಗಿದೆ ಆದ್ದರಿಂದ ಬಾಷ್ಪೀಕರಣ ಮತ್ತು ಕಂಡೆನ್ಸರ್ನಲ್ಲಿನ ಶೈತ್ಯೀಕರಣದ ತಾಪಮಾನ ಗ್ರೇಡಿಯಂಟ್ ಇನ್ನೂ ಹೆಚ್ಚಾಗಿದೆ ಅದು ಆವಿಯೇಟರ್ನಲ್ಲಿ ಸುಮಾರು 25 ಡಿಗ್ರಿ ಮತ್ತು ಕಂಡೆನ್ಸರ್ನೊಂದಿಗೆ 90 ಡಿಗ್ರಿ ಅಥವಾ ಅದಕ್ಕಿಂತ ಹೆಚ್ಚಿನದಾಗಿದೆ ಆದ್ದರಿಂದ ಈ ದೊಡ್ಡ ಡೆಲ್ಟಾ ಟಿ ಯಿಂದಾಗಿ ಈ ದೊಡ್ಡ ಒತ್ತಡದ ಅನುಪಾತದ ಮೂಲಕ ಹೋಗಲು ಒಂದೇ ಸಂಕೋಚಕವನ್ನು ಬಳಸಲು ನಾವು ಬಯಸುವುದಿಲ್ಲ ಆದ್ದರಿಂದ ನಾವು ಅದನ್ನು 2 ಹಂತಗಳಲ್ಲಿ ಬಳಸುತ್ತೇವೆ ಕಡಿಮೆ ಒತ್ತಡವಿದೆ ಕಡಿಮೆ ಒತ್ತಡದ ಸಂಕೋಚಕ ಮತ್ತು ನಂತರ ಹೆಚ್ಚಿನ ಒತ್ತಡದ ಸಂಕೋಚಕವಿದೆ ಆದ್ದರಿಂದ ಚಕ್ರವು ಸ್ವಲ್ಪ ಜಟಿಲವಾಗಿದೆ ಆದರೆ ಅದು ಅಪ್ರಸ್ತುತವಾಗುತ್ತದೆ ಅಂತಿಮವಾಗಿ ನಾನು ಶೈತ್ಯೀಕರಣ ಚಕ್ರದ ದೃಷ್ಟಿಕೋನದಿಂದ ಅರ್ಥೈಸುತ್ತೇನೆ ಹೌದು ಇದು ಸಂಕೀರ್ಣವಾಗಿಸುತ್ತದೆ ಆದರೆ ನಮ್ಮ ಅಪ್ಲಿಕೇಶನ್ಗಾಗಿ ನಾವು ಅಂತಿಮವಾಗಿ ನೋಡುತ್ತಿರುವುದು ನಾವು ತಂಪಾಗಿಸಲು ಆವಿಯಾಗುವಿಕೆಯನ್ನು ಮತ್ತು ಬಲವನ್ನು ಬಿಸಿಮಾಡಲು ಕಂಡೆನ್ಸರ್ ಅನ್ನು ಬಳಸಲಿದ್ದೇವೆ ಆದ್ದರಿಂದ ನಾವು ಪ್ರಕ್ರಿಯೆಯಿಂದ ನೀರನ್ನು ಬಳಸುವ ಅಥವಾ ತ್ಯಾಜ್ಯವನ್ನು ಬಳಸುವ ಮೊದಲು ಮತ್ತು ಅದನ್ನು ಕಂಡೆನ್ಸರ್ಗೆ ಹರಿಯುವ ಮೂಲಕ ಮತ್ತೆ ಬಿಸಿ ಮಾಡಿ ಮತ್ತು ನಾವು 80 ಡಿಗ್ರಿ ಮತ್ತು ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನೀರನ್ನು ಪಡೆಯುತ್ತೇವೆ ಆದ್ದರಿಂದ ನಾವು ಲಭ್ಯವಿರುವ ನೀರನ್ನು 32 ಡಿಗ್ರಿ C ಯಲ್ಲಿ 80ಡಿಗ್ರಿ C ಅಥವಾ ಅದಕ್ಕಿಂತ ಹೆಚ್ಚಿನದಕ್ಕೆ ಅಪ್ಗ್ರೇಡ್ ಮಾಡುತ್ತೇವೆ ಮತ್ತು ನಾವು ಮಾತಾಡಿದ ಕೊನೆಯ ಅಪ್ಲಿಕೇಶನ್ ಮರದ ಒಣಗಿಸುವಿಕೆಯ ಉದಾಹರಣೆಯಾಗಿದೆ ಇದನ್ನು ನಾವು ಮರದಂತೆ ನೋಡಿದ್ದೇವೆ ಆದರೆ ಕಾಗದದ ಜವಳಿಗಳಿಗೆ ಸಹ ಅನ್ವಯಿಸುತ್ತದೆ ಆದ್ದರಿಂದ ಮರದ ಒಣಗಿಸುವಿಕೆಯನ್ನು ನಾವು ಏನು ಬಳಸುತ್ತೇವೆ ಈ ಸಂದರ್ಭದಲ್ಲಿ ಗಾಳಿಯ ಒಣಗಿಸುವಿಕೆಯನ್ನು ಬಳಸಲು ನಾವು ಬಯಸುತ್ತೇವೆ ಆದ್ದರಿಂದ ಇದರ ಗುಣಲಕ್ಷಣಗಳು ಯಾವುವು ಗಾಳಿಯು ಬಿಸಿಯಾಗಿರಲು ನಮಗೆ ಅಗತ್ಯವಿರುವ ಗಾಳಿಯ ಗುಣಗಳು ಮತ್ತು ಶುಷ್ಕವಾಗಲು ನಮಗೆ ಗಾಳಿಯ ಅಗತ್ಯವಿರುತ್ತದೆ ಆದ್ದರಿಂದ ಮರದಲ್ಲಿ ಸಿಕ್ಕಿಹಾಕಿಕೊಂಡಿರುವ ತೇವಾಂಶವು ಆವಿಯಾಗುತ್ತದೆ ಮತ್ತು ಇದನ್ನು ಕೈಗೊಳ್ಳಬಹುದು ಮತ್ತು ಆವಿಯಾಗಬಹುದು ಮತ್ತು ಕೈಗೊಳ್ಳಬಹುದು ಮತ್ತು ಗಾಳಿಯು ಒಣಗಲು ನಮಗೆ ಬೇಕಾಗುತ್ತದೆ ಏಕೆಂದರೆ ಮರದೊಳಗಿನ ತೇವಾಂಶವನ್ನು ಗಾಳಿಯು ಹೀರಿಕೊಳ್ಳಲು ಸಾಧ್ಯವಾಗುತ್ತದೆ ಆದ್ದರಿಂದ ನಾವು ಏನು ಮಾಡಬೇಕೆಂದರೆ ಅದು ನಮಗೆ ಲಭ್ಯವಿರುವ ಅಥವಾ ಮರದಿಂದ ಹೊರಬರುವ ಗಾಳಿಯು ತೇವಾಂಶವುಳ್ಳ ಗಾಳಿಯಾಗಲಿದೆ ಆದ್ದರಿಂದ ನಾವು ಮಾಡಿದ ತೇವಾಂಶವನ್ನು ನಾವು ಮೊದಲು ತೆಗೆದುಹಾಕಬೇಕು ಅದನ್ನು ನಾವು ಮತ್ತೆ ಶಾಖ ಪಂಪ್ ಬಳಸುತ್ತೇವೆ ಮತ್ತು ಆ ತೇವಾಂಶವುಳ್ಳ ಗಾಳಿಯನ್ನು ನಾವು ಆವಿಯೇಟರ್ ಮೂಲಕ ಹಾದುಹೋಗುತ್ತೇವೆ ಆದ್ದರಿಂದ ಅದು ಆವಿಯಾಗುವಿಕೆಗೆ ಹರಿಯುವಾಗ ಅದರ ಉಷ್ಣತೆಯು ಕಡಿಮೆಯಾಗುತ್ತದೆ ಆದ್ದರಿಂದ ಇದು ತೇವಾಂಶವನ್ನು ಬಿಡುಗಡೆ ಮಾಡುತ್ತದೆ ಮತ್ತು ತೇವಾಂಶವನ್ನು ಸೆರೆಹಿಡಿಯುತ್ತದೆ ಮತ್ತು ಶುಷ್ಕ ಗಾಳಿಯು ಆವಿಯಾಗುವಿಕೆಯಿಂದ ಶುಷ್ಕ ಗಾಳಿಯಿಂದ ಹೊರಬರುವ ಉತ್ಪನ್ನವಾಗಿದೆ ನಂತರ ಅದು ಕಂಡೆನ್ಸರ್ಗೆ ಹೋಗುತ್ತದೆ ಅಲ್ಲಿ ಅದು ಶಾಖವನ್ನು ಎತ್ತಿಕೊಳ್ಳುತ್ತದೆ ಮತ್ತು ಆದ್ದರಿಂದ ಉತ್ಪನ್ನವು ಬರುತ್ತದೆ ಕಂಡೆನ್ಸರ್ನಿಂದ ಬಿಸಿ ಮತ್ತು ಶುಷ್ಕ ಗಾಳಿಯಿದೆ ಇದನ್ನು ಈಗ ಮರದ ಒಣಗಿಸಲು ಬಳಸಲಾಗುತ್ತದೆ ಈ ಉಪನ್ಯಾಸದಲ್ಲಿಯೇ ನಾವು ಚರ್ಚಿಸಿದ್ದೇವೆ ಆದ್ದರಿಂದ ನಾನು ಬಹಳ ವಿವರವಾದ ಪುನರಾವರ್ತನೆಯ ಮೂಲಕ ಹೋಗುತ್ತಿಲ್ಲ ಏಕೆಂದರೆ ಇದು ನಾವು ಇತ್ತೀಚೆಗೆ ಅಧ್ಯಯನ ಮಾಡಿದ ವಿಷಯ ಆದ್ದರಿಂದ ಈ ರೀತಿಯ ಶಾಖ ಪಂಪ್ ಸಾರಾಂಶವನ್ನು ಸ್ಪಷ್ಟಪಡಿಸುತ್ತದೆ ಒಂದು ಹಾದುಹೋಗುವ ನೇರ ಪರಿವರ್ತನೆಯ ಸಾಧನವಾಗಿರುವ ನೇರ ಭಾಗವಾಗಿರುವ ಥರ್ಮೋಎಲೆಕ್ಟ್ರಿಕ್ ಜನರೇಟರ್ಗಳು ಸಹ ಶೈತ್ಯೀಕರಣ ಅಥವಾ ಅಂತಹುದೇ ತತ್ತ್ವದ ಮೇಲೆ ಕಾರ್ಯನಿರ್ವಹಿಸುತ್ತವೆ ಇದು ಕಂಡೆನ್ಸರ್ ಆವಿಯಾದ ಇತ್ಯಾದಿಗಳನ್ನು ಹೊಂದಿಲ್ಲ ಆದರೆ ಅಲ್ಲಿ ನೀವು ಬಿಸಿ ಜಂಕ್ಷನ್ ಅನ್ನು ಕೋಲ್ಡ್ ಜಂಕ್ಷನ್ ಮತ್ತು ಅದರ ಮೇಲೆ ಕೆಲಸ ಮಾಡಿದ್ದೀರಿ ಅದರ ಮೇಲೆ ಥರ್ಮೋಎಲೆಕ್ಟ್ರಿಕ್ ಮಾಡ್ಯೂಲ್ಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದಿಂದಾಗಿ ಆದ್ದರಿಂದ ನೀವು ಇದನ್ನು ಶಾಖ ಪಂಪ್ ಎಂದು ಸಹ ಯೋಚಿಸಬಹುದು ಆದ್ದರಿಂದ ನೀವು ಹೇಳಿದರೆ ನಮಗೆ ನೋಡೋಣ ನೀವು ತಣ್ಣನೆಯ ದ್ರವವನ್ನು ಹೊಂದಿದ್ದೀರಿ ಮತ್ತು ನೀವು ಅದನ್ನು ಥರ್ಮೋಎಲೆಕ್ಟ್ರಿಕ್ ಜನರೇಟರ್ನ ಶೀತ ತುದಿಯಲ್ಲಿ ಹೊಂದಿದ್ದೀರಿ ಮತ್ತು ನೀವು ಹೊಂದಿರುವ ಬಿಸಿಯಾದ ತುದಿಯಲ್ಲಿ ನೀವು ಹೊಂದಿದ್ದೀರಿ ನೀವು ಅದನ್ನು ಅಪ್ಗ್ರೇಡ್ ಮಾಡಬಹುದು ಮತ್ತು ಹೊಂದಬಹುದು ಮತ್ತು ಅದನ್ನು ಬಿಸಿ ಮಾಡಬಹುದು ಆದ್ದರಿಂದ ಇದು ಬೇರೆ ಮಾರ್ಗವಾಗಿದೆ ಏಕೆಂದರೆ ಈ ಸಂದರ್ಭದಲ್ಲಿ ಅದು ಇನ್ನು ಮುಂದೆ ಥರ್ಮೋಎಲೆಕ್ಟ್ರಿಕ್ ಜನರೇಟರ್ ಆಗಿರುವುದಿಲ್ಲ ಆದರೆ ಇಲ್ಲಿ ನೀವು ವಿದ್ಯುತ್ ಉತ್ಪಾದಿಸದ ಹೆಚ್ಚುವರಿ ಶಕ್ತಿಯನ್ನು ಅನ್ವಯಿಸಬೇಕು ಆದರೆ ನೀವು ಹೆಚ್ಚುವರಿ ಶಕ್ತಿಯನ್ನು ಅನ್ವಯಿಸುತ್ತಿದ್ದೀರಿ ಆದರೆ ಥರ್ಮೋಎಲೆಕ್ಟ್ರಿಕ್ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಮೂಲಕ ಥರ್ಮೋಎಲೆಕ್ಟ್ರಿಕ್ ಕೂಲರ್ ಬಳಸಲಾಗುತ್ತದೆ ಆದ್ದರಿಂದ ಏನಾಗುತ್ತದೆ ಎಂದರೆ ನೀವು ತಾಪಮಾನದ ಗ್ರೇಡಿಯಂಟ್ ಗೆ ಕಾರಣವಾಗುತ್ತೇವೆ ಮತ್ತು ನಿಮ್ಮ ತ್ಯಾಜ್ಯ ಶಾಖದ ಗುಣಮಟ್ಟವನ್ನು ಹೆಚ್ಚಿಸಲು ಇ ಬಿಸಿಯನ್ನು ಬಳಸುತ್ತೇವೆ ಆದ್ದರಿಂದ ಇದು ಕೇವಲ ಹಾದುಹೋಗುವ ಥರ್ಮೋಎಲೆಕ್ಟ್ರಿಕ್ ಜನರೇಟರ್ ಎಂದರೆ ನಾವು ಈ ಕೋರ್ಸ್ನ ಭಾಗವಾಗಿದೆ ಮತ್ತು ಅಲ್ಲಿ ಥರ್ಮೋಎಲೆಕ್ಟ್ರಿಕ್ ಮಾಡ್ಯೂಲ್ನಾದ್ಯಂತ ತಾಪಮಾನದ ಗ್ರೇಡಿಯಂಟ್ ಇರುವುದರಿಂದ ವಿದ್ಯುತ್ ಉತ್ಪಾದನೆಯತ್ತ ಗಮನ ಹರಿಸಲಾಗಿದೆ ಆದರೆ ಇತರ ರೀತಿಯಲ್ಲಿ ಥರ್ಮೋಎಲೆಕ್ಟ್ರಿಕ್ ಮಾಡ್ಯೂಲ್ ಆಗಿರಬಹುದು ಬಳಸುವುದು ತಂಪಾದ ಅಥವಾ ರೆಫ್ರಿಜರೇಟರ್ ಆಗಿರುತ್ತದೆ ಅಲ್ಲಿ ವಾಸ್ತವವಾಗಿ ವಿದ್ಯುತ್ ಪ್ರವಾಹವು ಬಾಹ್ಯ ಶಕ್ತಿಯಾಗಿ ಇನ್ಪುಟ್ ಆಗಿದೆ ಇದು ಬಾಹ್ಯ ಶಕ್ತಿಯಾಗಿದ್ದು ಇಲ್ಲಿ ಸಂಕೋಚಕ ಕೆಲಸಕ್ಕೆ ಹೋಲುವ ವ್ಯವಸ್ಥೆಯಲ್ಲಿ ಮಾಡಲಾಗುತ್ತದೆ ಮತ್ತು ಇದರ ಪರಿಣಾಮವಾಗಿ ನೀವು ಶೀತಲ ಅಂತ್ಯವನ್ನು ಹೊಂದಿದ್ದೀರಿ ಮತ್ತು ನೀವು ತಾಪಮಾನದ ಗ್ರೇಡಿಯಂಟ್ಗೆ ಕಾರಣವಾಗುತ್ತೀರಿ ಮತ್ತು ಕಡಿಮೆ ತಾಪಮಾನದಲ್ಲಿ ಲಭ್ಯವಿರುವ ತ್ಯಾಜ್ಯ ಶಾಖದ ಶ್ರೇಣೀಕರಣಕ್ಕೆ ತಾಪಮಾನ ಗ್ರೇಡಿಯಂಟ್ ಅನ್ನು ಬಳಸಬಹುದು ಆದ್ದರಿಂದ ಆ ಮುಕ್ತಾಯದ ಹೇಳಿಕೆಯೊಂದಿಗೆ ನಾವು ನಮ್ಮ ವಿಭಾಗವನ್ನು ಮತ್ತು ಶಾಖ ಪಂಪ್ಗಳ ಕುರಿತು ಚರ್ಚೆಯನ್ನು ಸುತ್ತಿಕೊಳ್ಳುತ್ತೇವೆ ನನಗೆ ನಿನ್ನಲ್ಲಿ ಭರವಸೆ ಇದೆ ಅನ್ವಯಿಕ ಥರ್ಮೋಡೈನಾಮಿಕ್ಸ್ನ ನಿಮ್ಮ ಮೂಲಭೂತ ತಿಳುವಳಿಕೆಯಿಂದ ಶಾಖ ಪಂಪ್ ನೀವು ಕಲಿತಿರಬಹುದು ಎಂದು ನಾನು ಭಾವಿಸುತ್ತೇನೆ ಆದರೆ ಈ ಪಠ್ಯದಲ್ಲಿ ಅಥವಾ ಈ ಕೆಲವು ಉಪನ್ಯಾಸಗಳಲ್ಲಿ ನಾವು ಮಾಡಲು ಪ್ರಯತ್ನಿಸಿದ್ದು ತ್ಯಾಜ್ಯ ಶಾಖ ಚೇತರಿಕೆಯ ಸಂದರ್ಭದಿಂದ ಅದನ್ನು ನೋಡುವುದು ಮತ್ತು ಈ ಮಾಡ್ಯೂಲ್ನ ಗಮನವು ಮುಖ್ಯವಾಗಿ ಅರ್ಜಿಗಳನ್ನು ನಮಗೆ ತಿಳಿದಿರುವ ಶಾಖ ಪಂಪ್ ತತ್ವವು ನಾವು ಕೆಲವು ಅನ್ವಯಿಕೆಗಳನ್ನು ನೋಡಿದ್ದೇವೆ ಅಲ್ಲಿ ಇದನ್ನು ವಿವಿಧ ಕೈಗಾರಿಕೆಗಳಲ್ಲಿ ವಸತಿ ತಾಪನ ಮತ್ತು ತಂಪಾಗಿಸುವಿಕೆಗಾಗಿ ಮತ್ತು ಈಜುಕೊಳ ತಾಪನಕ್ಕಾಗಿ ಮತ್ತು ಇತರ ಕೈಗಾರಿಕಾ ಅನ್ವಯಿಕೆಗಳಿಗೆ ಬಳಸಲಾಗುತ್ತದೆ ಆದ್ದರಿಂದ ನಾವು ಶಾಖ ಪಂಪ್ಗಳ ಕುರಿತು ನಮ್ಮ ಚರ್ಚೆಗಳನ್ನು ಮುಕ್ತಾಯಗೊಳಿಸುತ್ತೇವೆ ಮತ್ತು ಮುಂದಿನ ತರಗತಿಯಲ್ಲಿ ನಾವು ಸಸ್ಯ ಅಥವಾ ದಹನಕಾರಿ ಸಸ್ಯಗಳನ್ನು ಸುಡುವ ಹೊಸ ವಿಷಯವನ್ನು ತೆಗೆದುಕೊಳ್ಳುತ್ತೇವೆ ತುಂಬಾ ಧನ್ಯವಾದಗಳು ಮತ್ತು ಮುಂದಿನ ಉಪನ್ಯಾಸದಲ್ಲಿ ನಿಮ್ಮನ್ನು ನೋಡುತ್ತೇನೆ